ನಮಸ್ಕಾರ ಮತ್ತು ಎನ್ಪಿಟಿಇಎಲ್ ಕೋರ್ಸ್ ನ ಇಂದಿನ ಉಪನ್ಯಾಸ ಮೆಕ್ಯಾನೊಬಯಾಲಜಿ ಪರಿಚಯಕ್ಕೆ ಸ್ವಾಗತ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾನು ಕೋಶಗಳ ವಲಸೆಯಲ್ಲಿ ಆಕ್ಟಿನ್ ಡೈನಾಮಿಕ್ಸ್ ಬಗ್ಗೆ ಚರ್ಚಿಸಿದ್ದೇನೆ ಜೀವಕೋಶಗಳು ಹೇಗೆ ವಲಸೆ ಹೋಗುತ್ತವೆ ಎಂಬುದನ್ನು ಚರ್ಚಿಸುವಾಗ ಪ್ರಮುಖ ತುದಿಯಲ್ಲಿ ಕಾರ್ಯನಿರ್ವಹಿಸುವ ಆಣ್ವಿಕ ಕ್ಲಚ್ ಕಾರ್ಯವಿಧಾನವಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇಲ್ಲಿ ಮೂರು ಸಂದರ್ಭಗಳಿವೆ ನಾನು ಇಲ್ಲಿ ಬರೆಯುತ್ತಿರುವುದು ಇಂಟಿಗ್ರೀನ್ ಗಳು ಮತ್ತು ಇದು ಆಕ್ಟಿನ್ ಫಿಲಾಮೆಂಟ್ ಎಂದು ಹೇಳೋಣ ಮತ್ತು ನಂತರ ಆಕ್ಟಿನ್ ಫಿಲಾಮೆಂಟ್ ಗೆ ಸೇರ್ಪಡೆಗೊಳ್ಳುವ ಮೊನೊಮರ್ ಗಳಿರುತ್ತವೆ ಪಾಲಿಮರೀಕರಣಕ್ಕೆ ಸಂಬಂಧಿಸಿದಂತೆ ಕ್ಲಚ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿರುವ ಸನ್ನಿವೇಶದಲ್ಲಿ ಇದು ಪ್ರಮುಖ ಅಂಚಿನ ಸ್ಥಾನ ಎಂದು ಹೇಳೋಣ ಮತ್ತು ಎಷ್ಟೇ ತಂತುಗಳು ರೂಪುಗೊಂಡರೂ ಅವು ಹಿಂದಕ್ಕೆ ತಳ್ಳಲ್ಪಡುತ್ತವೆ ಇದು ಹೊಸ ತಂತು ಇದು ಈಗಿರುವ ತಂತುಗೆ ಸೇರಿಸಲ್ಪಟ್ಟಿದೆ ಮತ್ತು ಇದನ್ನು ರಿಟ್ ಎಂದು ಕರೆಯಲಾಗುತ್ತದೆ ಒಟ್ಟಾರೆಯಾಗಿ ಹಿಮ್ಮುಖ ಹರಿವು ಇದೆ ಮತ್ತು ಭಾಗಶಃ ಇದನ್ನು ಮೈಯೋಸಿನ್ ಅಣುವು ಮಧ್ಯಸ್ಥಿಕೆ ವಹಿಸುತ್ತದೆ ಮತ್ತು ಅದು ಅದರ ಮೇಲೆ ಎಳೆಯುತ್ತದೆ ಈಗ ಹಿಮ್ಮೆಟ್ಟುವಿಕೆಯ ಹರಿವು ಇದೆ ಆದರೆ ಮುಂದಕ್ಕೆ ಚಲನೆ ಇರುವುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಕ್ಲಚ್ ತೊಡಗಿಸಿಕೊಂಡಾಗ ವಿವಿಧ ಅಡಾಪ್ಟರ್ ಪ್ರೋಟೀನ್ ಗಳು ಇರುತ್ತವೆ ಅವು ತಂತುಗಳೊಂದಿಗೆ ಸಂಬಂಧ ಹೊಂದಿವೆ ಇದು ಮೊದಲಿನ ನಿಷ್ಕ್ರಿಯಗೊಳಿಸಿದ ಸ್ಥಾನ ಮತ್ತು ಇದು ಪ್ರಮುಖ ಅಂಚಿನ ಸ್ಥಾನ ಎಂದು ಹೇಳೋಣ ಆದ್ದರಿಂದ ಕ್ಲಚ್ ತೊಡಗಿಸಿಕೊಂಡಾಗ ಹಿಮ್ಮೆಟ್ಟುವಿಕೆ ಇರುತ್ತದೆ ಮೈಯೋಸಿನ್ ಮೋಟರ್ ಗಳು ಅದರ ಮೇಲೆ ಎಳೆಯುತ್ತಿರುವಾಗಲೂ ತಲಾಧಾರದ ಮೇಲೆ ಎಳೆತವಿದೆ ಮತ್ತು ಮುಂಚಾಚಿರುವಿಕೆ ಸಹ ಇರುತ್ತದೆ ಕೋಶವು ಮುಂದೆ ಚಲಿಸುವ ಅಂತರ ಇದು ಇದು ಆಣ್ವಿಕ ಕ್ಲಚ್ ನ ತತ್ವವಾಗಿದೆ ಈಗ ಇದು ಜೀವಕೋಶದ ಪೊರೆ ಎಂದು ಊಹಿಸಿರಿ ಇದು ಇಸಿಎಂ ಸಂಯೋಜಿತ ಅಣುಗಳು ಇಂಟಿಗ್ರಿನ್ ಗಳು ಮತ್ತು ಹಲವಾರು ಇತರ ಪ್ರೋಟೀನ್ ಗಳು ಇವೆ ನಾನು ಈ ಪದರಗಳನ್ನು ಬರೆಯುತ್ತಿದ್ದೇನೆ ಮತ್ತು ಅಂತಿಮವಾಗಿ ಇದು ಆಕ್ಟಿನ್ ತಂತು ಆಗಿದೆ ಆದ್ದರಿಂದ ತಿಳಿದಿರುವಂತೆ ಜೆಡ್ ನ ಕಾರ್ಯವಾಗಿದ್ದು ಇದು ಜೆಡ್ ಎತ್ತರವಾಗಿದ್ದರೆ ಇಂಟಿಗ್ರೀನ್ ಗಳು ಮತ್ತು ಪ್ಯಾಕ್ಸಿಲಿನ್ ಮತ್ತು ಎಫ್ಎಕೆ ವಿನ್ಕುಲಿನ್ ಮತ್ತು ಟ್ಯಾಲಿನ್ ನಂತಹ ಅಣುಗಳಿವೆ ಟ್ಯಾಲಿನ್ ನೇರ ದೃಷ್ಟಿಕೋನವನ್ನು ಪ್ರದರ್ಶಿಸುತ್ತದೆ ಮತ್ತು ಆಲ್ಫಾ ಆಕ್ಟಿನಿನ್ ಮತ್ತು ಆಕ್ಟಿನ್ ಸಹ ಇಲ್ಲಿ ಇವೆ ಆಕ್ಟಿನ್ ಆಗಿದ್ದರೆ ನೀವು ಹಿಮ್ಮೆಟ್ಟುವಿಕೆಯ ಹರಿವನ್ನು ಅಳೆದಿದ್ದಿರಿ ಎಂದು ಹೇಳೋಣ ಕೆಳಭಾಗದಲ್ಲಿ ಇಸಿಎಂ ಇರುವುದರಿಂದ ಈ ಹಂತದಲ್ಲಿ ಹರಿವು ಶೂನ್ಯವಾಗಿರಬೇಕು ನಾನು ವೇಗವನ್ನು ನಿರೂಪಿಸಬೇಕಾದರೆ ಇಲ್ಲಿ ಇರುವುದು ಶೂನ್ಯ ಕೆಳಭಾಗದಲ್ಲಿ ಯಾವುದೇ ಸ್ಲಿಪ್ ಸ್ಥಿತಿ ಇಲ್ಲ ಮತ್ತು ಗರಿಷ್ಠವಾಗಿ ಎಂದು ಹೇಳೋದಾದರೆ ಈ ನೀಲಿ ಬಿಂದುವಿನಲ್ಲಿ ಒಂದು ನಿರ್ದಿಷ್ಟ ವೇಗವಿದೆ ಮತ್ತು ಇದು ಅಕ್ಷವಾಗಿದ್ದರೆ ಅಂದರೆ ಇದರ ಅರ್ಥ ಈ ಎಲ್ಲಾ ಮಧ್ಯಂತರ ಪ್ರೋಟೀನ್ ಗಳು ಕೆಲವು ಜಾರುವ ವೇಗವನ್ನು ಹೊಂದಿರುತ್ತವೆ ಇದು ಎತ್ತರವನ್ನು ಹೊಂದಿರುವ ಮಾಪಕಗಳು ಮತ್ತು ಇಂಟೆಗ್ರಿನ್ ಎಫ್ಎಕೆ ಪ್ಯಾಕ್ಸಿಲಿನ್ ಟ್ಯಾಲಿನ್ ಆಲ್ಫಾ ಆಕ್ಟಿನಿನ್ ಮತ್ತು ಆಕ್ಟಿನ್ ಮುಂತಾದ ಫೋಕಲ್ ಅಂಟಿಕೊಳ್ಳುವಿಕೆಗಳಲ್ಲಿ ವಿಭಿನ್ನ ಪ್ರೋಟೀನ್ ಗಳ ಚಲನೆಯನ್ನು ನೀವು ಗಮನಿಸಿದರೆ ಇದು ಕಂಡುಬರುತ್ತದೆ ಈ ಅಣುಗಳ ಸರಾಸರಿ ವೇಗವನ್ನು ನೀವು ಟ್ರ್ಯಾಕ್ ಮಾಡಿದರೆ ಒಂದು ನಿರ್ದಿಷ್ಟ ಪ್ರೋಟೀನ್ ಹೆಚ್ಚಿನ ವೇಗವನ್ನು ಹೊಂದಿದ್ದರೆ ಮತ್ತು ಇತರವು ವೇಗವನ್ನು ಕಡಿಮೆ ಹೊಂದಿರುತ್ತದೆ ಆದ್ದರಿಂದ ಪ್ಯಾಕ್ಸಿಲಿನ್ ಮತ್ತು ವಿನ್ಕುಲಿನ್ ಅಥವಾ ಪ್ಯಾಕ್ಸಿಲಿನ್ ಮತ್ತು ಎಫ್ಎಕೆ ಟ್ಯಾಲಿನ್ ಅಥವಾ ವಿನ್ಕುಲಿನ್ ಗಿಂತ ಕಡಿಮೆ ಮತ್ತು ಇಂಟಿಗ್ರೀನ್ಸ್ ಶೂನ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಒಂದು ಕ್ರಮಾನುಗತವಿದೆ ಎಂದು ಇದು ತೋರಿಸುತ್ತದೆ ಮತ್ತು ಈ ರೀತಿಯ ವೇಗವನ್ನು ಸಾಧಿಸಲು ಈ ಚಲನೆಯನ್ನು ಮೇಲಿನಿಂದ ಬೇಸ್ ಗೆ ಹರಡಲು ಫೋಕಲ್ ಅಂಟಿಕೊಳ್ಳುವ ಪ್ರೋಟೀನ್ ಗಳ ಅಸ್ಥಿರ ಸಂಪರ್ಕ ಇರಬೇಕು ಅಲ್ಲಿ ತಳದಲ್ಲಿ ವೇಗವು ಶೂನ್ಯವಾಗಿರುತ್ತದೆ ಮತ್ತು ಅಲ್ಲಿ ಮೇಲೆ ಹೋದ ಹಾಗೆ ವೇಗವು ವಿಭಿನ್ನವಾಗಿರುತ್ತದೆ ನಾವು ಚರ್ಚಿಸಿದ ಈ ಎರಡು ಸಂಶೋಧನಾ ಪತ್ರಿಕೆಗಳು ನಮ್ಮ ಮುಂದಿನ ಓದುವ ಕಾರ್ಯಯೋಜನೆಗಳಾಗಿವೆ ಮೊದಲ ಸಂಶೋಧನಾ ಪತ್ರಿಕೆಯು ಪೊಂಟಿ Ponti et al ಮತ್ತು ಇತರರು ವಿಜ್ಞಾನ ನಿಯತಕಾಲಿಕ 2004 ರಲ್ಲಿದೆ ಇದು ಆಕ್ಟಿನ್ ಡೈನಾಮಿಕ್ಸ್ ಬಗ್ಗೆ ಮತ್ತು ಎರಡನೇ ಸಂಶೋಧನಾ ಪತ್ರಿಕೆಯು ಹು Hu et al ಮತ್ತು ಇತರರದ ವಿಜ್ಞಾನ ನಿಯತಕಾಲಿಕ 2007 ರಲ್ಲಿದೆ ಈ ಸಂಶೋಧನಾ ಪತ್ರಿಕೆಯು ವಿಭಿನ್ನ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳ ಸಾಪೇಕ್ಷ ಸ್ಲೈಡಿಂಗ್ ಬಗ್ಗೆ ಚರ್ಚಿಸುತ್ತದೆ ಇದು ಮಿಸೆಂಕೈಮಲ್ ವಲಸೆಯ ನಮ್ಮ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತದೆ ಈಗ ಮಿಸೆಂಕೈಮಲ್ ವಲಸೆಗೆ ಹೋಲಿಸಿದರೆ ಮೈಸೆಂಕೈಮಲ್ ಅಥವಾ ಅಂಟಿಕೊಳ್ಳುವಿಕೆ ಅವಲಂಬಿತ ಅಥವಾ ಅಂಟಿಕೊಳ್ಳುವ ಕೋಶವು ಇದೆ ಎಂದರ್ಥ ಈ ರೀತಿಯ ವಲಸೆಯನ್ನು ಎಪಿಥೇಲಿಯಲ್ ಕೋಶಗಳು ಫೈಬ್ರೊಬ್ಲಾಸ್ಟ್ ಗಳು ಮತ್ತು ಕ್ಯಾನ್ಸರ್ ಕೋಶಗಳು ಪ್ರದರ್ಶಿಸುತ್ತವೆ ಈ ವಲಸೆಯನ್ನು ಪ್ರದರ್ಶಿಸುವ ವಿವಿಧ ರೀತಿಯ ಕೋಶಗಳಿವೆ ಆದರೆ ಮತ್ತೊಂದು ವಲಸೆಯ ವಿಧಾನವಿದೆ ಇದನ್ನು ಅಮೀಬಾಯ್ಡಲ್ ವಲಸೆ ಎಂದು ಕರೆಯಲಾಗುತ್ತದೆ ಇಂದು ನಾವು ಅಮೀಬಾಯ್ಡಲ್ ವಲಸೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇವೆ ನಂತರ ಅಮೀಬಾಯ್ಡಲ್ ವಲಸೆ ಅಥವಾ ಚಲನಶೀಲತೆ ಎಂದರೇನು ನೀವು ಡೆಂಡ್ರೈಟಿಕ್ ಕೋಶಗಳನ್ನು ನೋಡಿದರೆ ನಾನು ಡೆಂಡ್ರೈಟಿಕ್ ಕೋಶದ ಆಕಾರವನ್ನು ರೂಪರೇಖೆ ಮಾಡಿದರೆ ಅದು ಈ ರೀತಿ ಕಾಣುತ್ತದೆ ನೀವು ನೋಡುವುದೇನೆಂದರೆ ಈ ಡೆಂಡ್ರೈಟಿಕ್ ಕೋಶಗಳು ಅಂಟಿಕೊಳ್ಳುವ ಕೋಶಗಳ ಆಕಾರಕ್ಕೆ ವಿರುದ್ಧವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲ್ಪಟ್ಟ ಆಕಾರವನ್ನು ಹೊಂದಿರುವುದಿಲ್ಲ ಮತ್ತು ಸ್ಥಳ ಹಾಗು ಸಮಯಗಳಲ್ಲಿ ವಿಕಸನಗೊಳ್ಳುತ್ತಿರುವ ಅನೇಕ ವಿಭಿನ್ನ ಮುಂಚಾಚಿರುವಿಕೆಗಳು ಇವೆ ಆದ್ದರಿಂದ ಅಮೀಬಾಯ್ಡಲ್ ಚಲನಶೀಲತೆ ಅಥವಾ ಅಮೀಬಾಯ್ಡಲ್ ವಲಸೆಯನ್ನು ಈ ರೀತಿಯಾಗಿ ನಿರೂಪಿಸಲಾಗಿದೆ ಅಮೀಬಾಯ್ಡಲ್ ವಲಸೆಯನ್ನು ಕೋಶದ ಆಕಾರದಲ್ಲಿ ಆಗಾಗ್ಗೆ ಬದಲಾವಣೆಗಳಿಂದ ನಿರೂಪಿಸಲಾಗಿದೆ ಹೀಗಾಗಿ ಅಮೀಬಾಯ್ಡಲ್ ವಲಸೆಯನ್ನು ಪ್ರದರ್ಶಿಸಲಾಗುತ್ತದೆ ನಾನು ಫೈಬ್ರೊಬ್ಲಾಸ್ಟ್ ಗಳು ಅಥವಾ ಎಪಿಥೇಲಿಯಲ್ ಕೋಶಗಳ ಸರಾಸರಿ ವೇಗವನ್ನು ಅಳೆಯಬೇಕಾದರೆ ಅದು ಗಂಟೆಗೆ ಇಪ್ಪತ್ತರಿಂದ ಮೂವತ್ತು ಮೈಕ್ರಾನ್ ಗಳ ಕ್ರಮದಲ್ಲಿರುತ್ತದೆ ಈ ಅಂಟಿಕೊಳ್ಳುವಿಕೆಯ ಅವಲಂಬಿತ ಪ್ರಕಾರದ ವಲಸೆಗೆ ಹೋಲಿಸಿದರೆ ಅಮೀಬಾಯ್ಡಲ್ ಕೋಶಗಳ ವೇಗವು ನೂರು ಪಟ್ಟು ವೇಗವಾಗಿರುತ್ತದೆ ನಾನು ಕೇಳಲು ಬಯಸುವ ಪ್ರಶ್ನೆಯೆಂದರೆ ಚಲನಶೀಲತೆ ಅಥವಾ ಅಮೀಬಾಯ್ಡಲ್ ಚಲನಶೀಲತೆ ಅಂಟಿಕೊಳ್ಳುವಿಕೆಯನ್ನು ಅವಲಂಬಿತವಾಗಿದೆಯೇ ಅಥವಾ ಸ್ವತಂತ್ರವಾಗಿದೆಯೇ ಏನಾದರೂ ಅಂಟಿಕೊಂಡಿದ್ದರೆ ಮುಂಚಾಚಿರುವಿಕೆ ಇದೆ ಮತ್ತು ಹಿಂಭಾಗದ ಅಂಟಿಕೊಳ್ಳುವಿಕೆಯನ್ನು ಮುರಿಯುತ್ತದೆ ಎಂಬ ಕಲ್ಪನೆ ಇರುತ್ತದೆ ಆದ್ದರಿಂದ ಅಂಟಿಕೊಳ್ಳುವಿಕೆ ಇಲ್ಲದಿದ್ದರೆ ಅಮೀಬಾಯ್ಡಲ್ ವಲಸೆ ಎಷ್ಟು ವೇಗವಾಗಿ ಸಂಭವಿಸಬಹುದು ಎಂಬುದನ್ನು ಅದು ಮಿತಿಗೊಳಿಸಬೇಕು ಆದ್ದರಿಂದ ಅಮೀಬಾಯ್ಡಲ್ ಚಲನಶೀಲತೆಯು ಅಂಟಿಕೊಳ್ಳುವಿಕೆಯ ಸ್ವತಂತ್ರ ವಲಸೆಯನ್ನು ಪ್ರದರ್ಶಿಸಬೇಕು ಎಂದು ಹೇಳಲು ಯಾವುದೇ ಸಮರ್ಥನೆ ಇದೆಯೇ ಎಂಬುದೇ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರಿಸಲು ನಾನು ಏನು ಮಾಡುತ್ತೇನೆಂದರೆ ನಾನು ಮೊದಲು ಅಮೀಬಾಯ್ಡಲ್ ವಲಸೆಯ ಕೆಲವು ಅಂಶಗಳನ್ನು ಪರಿಶೀಲಿಸುತ್ತೇನೆ "ಎಎಮ್" ಅಮೀಬಾಯ್ಡಲ್ ವಲಸೆಗೆ ಸಣ್ಣ ರೂಪವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಡೆಂಡ್ರೈಟಿಕ್ ಕೋಶಗಳು ಮಿಸೆಂಕೈಮಲ್ ಕೋಶಗಳಿಗಿಂತ ಫೈಬರ್ ನಂತಹ ಕೋಶಗಳಿಗಿಂತ ಚಿಕ್ಕದಾಗಿದೆ ಅಮೀಬಾಯ್ಡ್ ಕೋಶ ಚಲನೆಯ ಸಂದರ್ಭದಲ್ಲಿ ಟೂಡಿ ಸಮತಲದಲ್ಲಿಯೂ ಸಹ ಮೂರು ವಿಭಿನ್ನ ರೀತಿಯ ಚಲನಶೀಲತೆ ಇರಬಹುದು ನಾನು ಇದನ್ನು ಮತ್ತೆ ಬರೆಯುತ್ತೇನೆ ಇವು ಅಂಟಿಕೊಳ್ಳುವಿಕೆಗಳು ಮತ್ತು ಇದು ನ್ಯೂಕ್ಲಿಯಸ್ ನಾನು ಮುಂಚಾಚಿರುವಿಕೆಗಳನ್ನು ಸಹ ಬರೆಯುತ್ತೇನೆ ಮತ್ತು ಅದನ್ನು ನೀಲಿ ಬಣ್ಣದಲ್ಲಿ ಬರೆಯಬಹುದು ಆದ್ದರಿಂದ ಮೂರು ವಿಷಯಗಳಿವೆ ನೀಲಿ ಬಣ್ಣವು ಮುಂಚಾಚಿರುವಿಕೆ ಆಕ್ಟಿನ್ ಅವಲಂಬಿತವಾಗಿದೆ ಎ ಅಂಟಿಕೊಳ್ಳುವಿಕೆ ಮತ್ತು ನಾನು ಇಲ್ಲಿ ಕೆಂಪು ಬಣ್ಣದಲ್ಲಿ ಚಿತ್ರಿಸಿರುವುದು ಸಿ ಅಥವಾ ಸಂಕೋಚಕತೆ ಎಂಬುದಾಗಿದೆ ಆದ್ದರಿಂದ ಟೂಡಿ ಮುಂಚಾಚಿರುವಿಕೆಯನ್ನು ನಾವು ಈ ಕೆಳಗಿನ ರೀತಿಯಲ್ಲಿ ಬರೆಯಬಹುದು ಅದರಲ್ಲಿ ಮೂರು ವಿಭಿನ್ನ ಅಂಶಗಳು ಮುಂಚಾಚಿರುವಿಕೆ ಅಂಟಿಕೊಳ್ಳುವಿಕೆ ಮತ್ತು ಸಂಕೋಚನ ಮೂರೂ ಪ್ರಬಲವಾಗಿದ್ದಾಗ ಇದು ಏನೂ ಅಲ್ಲ ಆದರೆ ಮಿಸ್ಕೆಂಕೈಮಲ್ ವಲಸೆಗೆ ಬಹುತೇಕ ಸಮಾನವಾಗಿರುತ್ತದೆ ಆದ್ದರಿಂದ ಕೋಶವು ಚಾಚಿಕೊಂಡಿರುತ್ತದೆ ಅಂಟಿಕೊಳ್ಳುವಿಕೆಯು ಅಂಟಿಕೊಳ್ಳುವ ಮೂಲಕ ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ನಂತರ ಕೋಶವು ಸಂಕುಚಿತಗೊಳ್ಳುತ್ತದೆ ಹೀಗೆ ಈ ಮೂರೂ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತವೆ ಆದ್ದರಿಂದ ಡೆಂಡ್ರೈಟಿಕ್ ಕೋಶಗಳು ಮಿಸ್ಕೆಂಕೈಮಲ್ ಕೋಶಗಳಿಗಿಂತ ಚಿಕ್ಕದಾಗಿದೆ ಎಂದು ನಾನು ಈ ಮೊದಲು ಹೇಳಿದ್ದೇನೆ ಎಂದು ನೆನಪಿಡಿ ಇಲ್ಲಿ ಗಮನಿಸಿರುವ ಸಂಗತಿಯೆಂದರೆ ಈ ಕೋಶಗಳು ಸಣ್ಣದಾಗಿದ್ದರೆ ಅವು ವಲಸೆ ಹೋಗಬಹುದು ಈ ಸಂದರ್ಭದಲ್ಲಿ ನಾನು ಕಾಂಟ್ರಾಕ್ಟಿಲಿಟಿ ತುಂಬಾ ಕಡಿಮೆ ಎಂದು ಸೂಚಿಸುವ ಸಿ ಅನ್ನು ತುಂಬಾ ಚಿಕ್ಕದಾಗಿದೆ ಎಂದು ಬರೆದಿದ್ದೇನೆ ಕಡಿಮೆ ಸಂಕೋಚನ ಮತ್ತು ಸಂಯೋಜಿತ ಮುಂಚಾಚಿರುವಿಕೆ ಮತ್ತು ಅಂಟಿಕೊಳ್ಳುವಿಕೆಯೊಂದಿಗೆ ಕೋಶವು ವಲಸೆ ಹೋಗಲು ಸಾಧ್ಯವಾಗುತ್ತದೆ ನಿಜ ಆದರೆ ಇದು ಹೇಗೆ ಸಾಧ್ಯ ವಾಗಬಹುದು ಕೋಶವು ತುಂಬಾ ಚಿಕ್ಕದಾಗಿದೆ ಮತ್ತು ನೀವು ಬಲೂನ್ ತೆಗೆದುಕೊಳ್ಳುತ್ತೀರಿ ಎಂದು ಊಹಿಸಿ ಮತ್ತು ನೀವು ಪಿನ್ ನಿಂದ ಚುಚ್ಚಿದರೆ ಬಲೂನ್ ನಿಧಾನವಾಗಿ ಈ ರೀತಿಯ ಆಕಾರವನ್ನು ತೆಗೆದುಕೊಳ್ಳುತ್ತದೆ ನೀವು ಮಾಡುತ್ತಿರುವುದು ಏನೆಂದರೆ ಬಲೂನ್ ಪೊರೆಯಲ್ಲಿ ಟೆನ್ಷನ್ ಇದ್ದು ಮತ್ತು ಅದು ಈ ಟೆನ್ಶನ್ ನ ಪರಿಣಾಮವಾಗಿ ಹೆಚ್ಚಾಗುತ್ತದೆ ಮತ್ತು ಜೀವಕೋಶಗಳು ಅಂಟಿಕೊಂಡಿದ್ದರೆ ಪೊರೆಯ ಸೆಳೆತವು ಕೋಶವನ್ನು ಮುಂದಕ್ಕೆ ಎಳೆಯಲು ಕಾರಣವಾಗಬಹುದು ಇದು ಪರ್ಯಾಯ ಮೋಡ್ ಆಗಿದ್ದು ಅಲ್ಲಿ ಮುಂಚಾಚಿರುವಿಕೆ ಮತ್ತು ಅಂಟಿಕೊಳ್ಳುವಿಕೆಯು ಪ್ರಬಲವಾಗಿರುತ್ತದೆ ಮತ್ತು ಸಂಕೋಚಕತೆಯು ತುಂಬಾ ಕಡಿಮೆ ಇರುತ್ತದೆ ಈ ಕೋಶಗಳಿಗೆ ಹೆಚ್ಚಾಗಿ ವಲಸೆಯ ಮೂರನೇ ಮೋಡ್ ಅಸ್ತಿತ್ವದಲ್ಲಿದೆ ಇದನ್ನು ಬ್ಲೆಬ್ ಆಧಾರಿತ ವಲಸೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬ್ಲೆಬ್ ಆಧಾರಿತ ವಲಸೆಯಲ್ಲಿ ಮುಂಚಾಚಿರುವಿಕೆ ಬಹಳ ಚಿಕ್ಕದಾಗಿದೆ ಅಂಟಿಕೊಳ್ಳುವಿಕೆಯು ದೊಡ್ಡದಾಗಿದೆ ಮತ್ತು ಸಂಕೋಚಕತೆಯು ದೊಡ್ಡದಾಗಿದೆ ಸಂಕೋಚಕ ಬಲವು ಹಿಂಭಾಗದಿಂದ ಹೊರಹೊಮ್ಮುವುದರಿಂದ ಅದು ಸೈಟೋಪ್ಲಾಸಂ ನ ಹರಿವಿಗೆ ಕಾರಣವಾಗುತ್ತದೆ ಮತ್ತು ಇದರಿಂದಾಗಿ ಪೊರೆಯ ಛಿದ್ರವಾಗುವುದು ಮತ್ತು ಬ್ಲೆಬ್ ಸೃಷ್ಟಿಯಾಗುತ್ತದೆ ನಂತರ ನೀವು ಇದನ್ನು ಪದೇ ಪದೇ ಮಾಡಬಹುದು ಇದರಿಂದ ನೀವು ಸಂಕೋಚನವನ್ನು ಹೊಂದಿರುತ್ತೀರಿ ಮತ್ತು ಕೋಶವು ಮುಂದೆ ಚಲಿಸುತ್ತದೆ ಮತ್ತು ನಂತರ ಅಂಟಿಕೊಳ್ಳುವಿಕೆಗಳು ಮುರಿದುಹೋಗುತ್ತವೆ ಡಿಕ್ಟೊಸ್ಟೀಲಿಯಂ ನಲ್ಲಿ ಈ ರೀತಿಯ ಬ್ಲೆಬ್ ಆಧಾರಿತ ವಲಸೆಯನ್ನು ಸಹ ಗಮನಿಸಲಾಗಿದೆ ಹೀಗಾಗಿ ಮೂರು ಪ್ರಕರಣಗಳಿವೆ ಈಗ ಇದು ಟೂಡಿ ಮೇಲ್ಮೈಗಳಲ್ಲಿದೆ ಆದರೆ ಥ್ರೀಡಿ ಸನ್ನಿವೇಶದಲ್ಲಿ ವಿವಿಧ ವಿಭಿನ್ನ ಸನ್ನಿವೇಶಗಳು ಇರುತ್ತವೆ ನಾನು ಕೋಶದ ಸುತ್ತ ಏನು ಬರೆಯುತ್ತಿದ್ದೇನೆಂದರೆ ಇದು ಥ್ರೀಡಿ ಆಗಿದೆ ಇದರರ್ಥ ಇಂಟರ್ಸ್ಟಿಷಿಯಲ್ ಮ್ಯಾಟ್ರಿಕ್ ಗಳಲ್ಲಿ ಈ ರೀತಿಯ ವಲಸೆ ಇರುತ್ತದೆ ಅಲ್ಲಿ ಅಂಟಿಕೊಳ್ಳುವಿಕೆಯು ಚಿಕ್ಕದಾಗಿದೆ ಸಂಕೋಚಕತೆ ಮತ್ತು ಮುಂಚಾಚಿರುವಿಕೆ ದೊಡ್ಡದಾಗಿರುತ್ತದೆ ಇದು ಒಂದು ರೀತಿಯ ವಲಸೆ ಅಂಟಿಕೊಳ್ಳುವಿಕೆ ಮತ್ತು ಸಂಕೋಚಕತೆಯು ಚಿಕ್ಕದಾಗಿದೆ ಮತ್ತು ಮುಂಚಾಚಿರುವಿಕೆ ದೊಡ್ಡದಾದ ಮತ್ತೊಂದು ರೀತಿಯ ವಲಸೆಯನ್ನು ನೀವು ನೋಡಬಹುದು ಆದ್ದರಿಂದ ಇದು ಥ್ರೀಡಿ ಮುಂಚಾಚಿರುವಿಕೆ ಮತ್ತು ಮೂರನೇ ಮೋಡ್ ಥ್ರೀಡಿ ಸಂಕೋಚಕವಾಗಿದೆ ಥ್ರೀಡಿ ಸಂಕೋಚನದಲ್ಲಿ ಅಂಟಿಕೊಳ್ಳುವಿಕೆ ಮತ್ತು ಮುಂಚಾಚಿರುವಿಕೆ ಚಿಕ್ಕದಾಗಿದೆ ಮತ್ತು ಸಂಕೋಚಕತೆಯು ದೊಡ್ಡದಾಗಿದೆ ಆದ್ದರಿಂದ ರಂಧ್ರಗಳ ಗಾತ್ರವನ್ನು ನ್ಯೂಕ್ಲಿಯಸ್ ಗಾತ್ರಕ್ಕಿಂತ ಹೋಲಿಸಬಹುದಾದ ಅಥವಾ ದೊಡ್ಡದಾದ ಮ್ಯಾಟ್ರಿಕ್ ಗಳಲ್ಲಿ ಥ್ರೀಡಿ ಮುಂಚಾಚಿರುವಿಕೆಯನ್ನು ಉಳಿಸಿಕೊಳ್ಳಬಹುದು ಏಕೆಂದರೆ ನ್ಯೂಕ್ಲಿಯಸ್ ಅತ್ಯಂತ ಗಟ್ಟಿ ಮತ್ತು ದೊಡ್ಡ ಅಂಗವಾಗಿದೆ ನ್ಯೂಕ್ಲಿಯಸ್ ಥ್ರೀಡಿ ಸಂಕೋಚನದ ಗಟ್ಟಿಯಾದ ಮತ್ತು ಅತಿದೊಡ್ಡ ಅಂಗವಾಗಿದೆ ಇಲ್ಲಿ ಮ್ಯಾಟ್ರಿಸಸ್ ರಂಧ್ರದ ಗಾತ್ರವು ನ್ಯೂಕ್ಲಿಯಸ್ ಆಯಾಮಗಳಿಗಿಂತ ಕಡಿಮೆಯಿರುತ್ತದೆ ಇಲ್ಲಿ ಮುಂಚಾಚಿರುವಿಕೆ ದೊಡ್ಡ ಪಾತ್ರವನ್ನು ಹೊಂದಿದೆ ಮತ್ತು ನಂತರ ಇಲ್ಲಿ ಸಂಕೋಚನವು ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ ಥ್ರೀಡಿ ಸಂಕೋಚನದಲ್ಲಿ ನಾನು ಥ್ರೀಡಿ ಮುಂಚಾಚಿರುವಿಕೆಯನ್ನು ಬರೆಯಬೇಕಾದರೆ ಮತ್ತು ಇದು ಥ್ರೀಡಿ ಮುಂಚಾಚಿರುವಿಕೆ ಆಗಿದ್ದು ಮತ್ತು ಥ್ರೀಡಿ ಸಂಕೋಚಕದಲ್ಲಿದ್ದರೆ ನ್ಯೂಕ್ಲಿಯಸ್ ಅನ್ನು ವಿರೂಪಗೊಳಿಸಬೇಕಾಗುತ್ತದೆ ಮತ್ತೆ ಥ್ರೀಡಿ ಸಂಕೋಚನದಲ್ಲಿ ಬ್ಲೆಬ್ ಆಧಾರಿತ ವಲಸೆ ಇರುತ್ತದೆ ಆದ್ದರಿಂದ ಇದು ಅಲ್ಲಿರುವ ಎಲ್ಲಾ ವಿಭಿನ್ನ ರೀತಿಯ ಅಮೀಬಾಯ್ಡಲ್ ಚಲನಶೀಲತೆಯ ಸಂಕ್ಷಿಪ್ತ ಅವಲೋಕನವಾಗಿದೆ ಈಗ ನಾವು ಒಂದು ನಿರ್ದಿಷ್ಟ ಸಂಶೋಧನಾ ಪತ್ರಿಕೆ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸೋಣ ಸಂಶೋಧನಾ ಪತ್ರಿಕೆ ಹೆಸರು ಅಮೀಬಾಯ್ಡಲ್ ಸೆಲ್ ಮೈಗ್ರೇಷನ್ ಯಲ್ಲಿ ಅಡಾಪ್ಟಿವ್ ಫೋರ್ಸ್ ಟ್ರಾನ್ಸ್ಮಿಷನ್ ಇದು 2010 ರಲ್ಲಿ ಪ್ರಕಟವಾದ ನೇಚರ್ ಸೆಲ್ ಬಯಾಲಜಿ ಸಂಶೋಧನಾ ಪತ್ರಿಕೆ ಆಗಿದೆ ಆದ್ದರಿಂದ ಅಂಟಿಕೊಳ್ಳುವ ಮತ್ತು ಅಂಟಿಕೊಳ್ಳದ ತಲಾಧಾರಗಳಿಗೆ ಪ್ರತಿಕ್ರಿಯೆಯಾಗಿ ಡೆಂಡ್ರೈಟಿಕ್ ಕೋಶಗಳು ಹೇಗೆ ವಲಸೆ ಹೋಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಈ ಸಂಶೋಧನಾ ಪತ್ರಿಕೆಯ ವಿಶಾಲ ಗುರಿಯಾಗಿದೆ ಸಂಶೋಧಕರು ಡೆಂಡ್ರೈಟಿಕ್ ಕೋಶಗಳೊಂದಿಗೆ ಸಂಶೋಧನೆ ಮಾಡುತ್ತಾರೆ ಮತ್ತು ಡೆಂಡ್ರೈಟಿಕ್ ಕೋಶಗಳನ್ನು ಲೈಫ್ಯಾಕ್ಟ್ ಜಿಎಫ್ಪಿ ಯೊಂದಿಗೆ ವರ್ಗಾಯಿಸಲಾಗಿದೆ ಲೈಫ್ಯಾಕ್ಟ್ ತಂತುಗಳಿಗೆ ಬಂಧಿಸುವ ಒಂದು ಅಸ್ತಿತ್ವವಾಗಿದೆ ಆದ್ದರಿಂದ ಇದರ ಪರಿಣಾಮವಾಗಿ ಡೈನಾಮಿಕ್ಸ್ ಅನ್ನು ಪತ್ತೆಹಚ್ಚಲು ಸಾಧ್ಯವಿದೆ ಈಗ ಲೈಫ್ಯಾಕ್ಟ್ ತಂತುಗಳಿಗೆ ಬಂಧಿಸುತ್ತದೆ ಆದರೆ ಆಕ್ಟಿನ್ ಡೈನಾಮಿಕ್ಸ್ ಅನ್ನು ತೊಂದರೆಗೊಳಿಸದೆ ಮೂಲತಃ ಈ ಕೋಶಗಳಲ್ಲಿನ ಹಿಮ್ಮೆಟ್ಟುವಿಕೆಯ ಹರಿವನ್ನು ಅವರು ಗಮನಿಸುತ್ತಾರೆಯೇ ಎಂದು ಸಂಶೋಧಕರು ತಿಳಿಯಲು ಬಯಸಿದ ಮೊದಲ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಉತ್ತರಿಸಲು ಕೋಶಗಳನ್ನು ಪಾಲಿ ಎಲ್ ಲೈಸಿನ್ ಇಂದ ಮೇಲ್ಮೈಗಳಲ್ಲಿ ಲೇಪಿಸಲಾಗಿದೆ ಲೈಫ್ಯಾಕ್ಟ್ ಜಿಎಫ್ಪಿ ಬಳಸಿ ಹಿಮ್ಮೆಟ್ಟುವಿಕೆಯ ಹರಿವನ್ನು ಹೇಗೆ ಪ್ರಮಾಣೀಕರಿಸುವುದು ಎಂಬುದು ಈಗ ಪ್ರಶ್ನೆ ಇಲ್ಲಿ ಕೋಶವು ಇದ್ದು ಮತ್ತು ಲೈಫ್ಯಾಕ್ಟ್ ಜಿಎಫ್ಪಿ ಯೊಂದಿಗೆ ವರ್ಗಾವಣೆಯಾದಾಗ ಇಡೀ ಕೋಶವು ಪ್ರತಿದೀಪಕವಾಗುವುದನ್ನು ಗಮನಿಸಬಹುದು ನಾವು ಕೋಶದ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ಅಂದರೆ ಚಾಚಿಕೊಂಡಿರುವ ಕೋಶದ ಒಂದು ಸಣ್ಣ ಭಾಗ ಈಗ ಏನು ಮಾಡಬಹುದೆಂದರೆ ನಾವು ಕೈಮೊಗ್ರಾಫ್ ಎಂದು ಕರೆಯಲ್ಪಡುವದನ್ನು ಉತ್ಪಾದಿಸಬಹುದು ಮತ್ತು ಅದು ಏನು ಮಾಡುತ್ತದೆ ಎಂದರೆ ಪೊರೆಯ ಉದ್ದಕ್ಕೂ ಕೋಶವು ಫ್ಲೋರೊಸೆನ್ಸ್ ಮತ್ತು ಸಿಗ್ನಲ್ ಮತ್ತು ಮೆಂಬರೇನ್ ಫ್ರಂಟ್ ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ಪತ್ತೆ ಮಾಡುತ್ತದೆ ಇದರ ಪರಿಣಾಮವಾಗಿ ನೀವು ಒಂದೇ ಸಾಲಿನಲ್ಲಿ ನೋಡಿದರೆ ಮತ್ತು ನಂತರ ಪ್ರತಿದೀಪಕ ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ನೀವು ನೋಡಬಹುದು ಆದ್ದರಿಂದ ಇಲ್ಲಿ ಸಮಯದ ಅಕ್ಷ ಮತ್ತು ಉದ್ದ ಅಕ್ಷವಿದೆ ಎಂದು ಅರ್ಥ ಪ್ರತಿದೀಪಕ ಸಂಕೇತದ ವಿತರಣೆ ಇದ್ದು ನಾವು ಸಮಯವು ಟಿ ಶೂನ್ಯಕ್ಕೆ ಸಮನಾಗಿದೆ ಎಂದು ಹೇಳೋಣ ನಾನು ಇದನ್ನು ಈ ರೀತಿ ಬರೆಯುತ್ತೀನಿ ಎಂದು ಹೇಳೋಣ ಮತ್ತು ಇದು ಒಂದು ಸ್ಟ್ರಿಪ್ ಮತ್ತು ಮುಂದಿನ ಬಾರಿ ಕ್ಷಣಾರ್ಧದಲ್ಲಿ ನಾನು ಅದನ್ನು ಮತ್ತೆ ಅದೇ ರೀತಿ ಫ್ಲೋಟ್ ಮಾಡುತ್ತೇನೆ ಮುಂದಿನ ಬಾರಿ ಕ್ಷಣಾರ್ಧದಲ್ಲಿ ನಾನು ಅದನ್ನು ಮತ್ತೆ ತೇಲಿಸುತ್ತೇನೆ ಆದ್ದರಿಂದ ನಾನು ಪಡೆಯುವುದು ಈ ಗೆರೆಗಳು ಮತ್ತು ನಾನು ಈ ಗೆರೆಗಳನ್ನು ಸಂಪರ್ಕಗೊಳಿಸಿದರೆ ಮತ್ತು ಪೊರೆಯ ಒಂದು ನಿರ್ದಿಷ್ಟ ಬಿಂದುವು ಸಮಯದ ಕಾರ್ಯವಾಗಿ ವಿಕಸನಗೊಂಡಿದ್ದು ಇಲ್ಲಿ ನೀವು ನೋಡುವುದು ಒಂದು ರೇಖೆಯಾಗಿದೆ ಹೀಗಾಗಿ ಇದು ಸಮಯ ಮತ್ತು ಇದು ಉದ್ದ ಮತ್ತು ಈ ಉದ್ದವನ್ನು ಈ ದಿಕ್ಕಿನಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಈ ಬಿಂದುವು ಲೀಡಿಂಗ್ ಎಡ್ಜ್ ಆಗಿದೆ ಮತ್ತು ಇದು ಅಗಲಕ್ಕಾಗಿ ಇರುತ್ತದೆ ಮತ್ತು ಇದು ಕೋಶದ ಒಳಗೆ ಇರುವ ಕೆಲವು ಬಿಂದುವಾಗಿವೆ ಈ ಚುಕ್ಕೆಗಳನ್ನು ಸಂಪರ್ಕಿಸುವ ಮೂಲಕ ನಾನು ಈ ಸಾಲುಗಳನ್ನು ಪಡೆಯುತ್ತೇನೆ ಮತ್ತು ನೀವು ಕಂಡುಕೊಳ್ಳುವುದು ಇದು ಪ್ರಮುಖ ಅಂಚು ಇದು ಹಿಂದುಳಿದ ಅಂಚು ಇದು ಕೋಶದೊಳಗಿನ ಕೆಲವು ಬಿಂದುವಾಗಿದೆ ಎಂದು ಆದರೆ ಇದು ನಮಗೆ ಹಿಮ್ಮೆಟ್ಟುವ ಹರಿವನ್ನು ನೀಡುತ್ತದೆ ಹೀಗೆ ನಾವು ಅನೇಕ ಅಳತೆಗಳನ್ನು ಮಾಡಬಹುದು ಮತ್ತು ನಿಮಿಷಕ್ಕೆ ಮೈಕ್ರಾನ್ ಗಳು ಅಥವಾ ಗಂಟೆಗೆ ಮೈಕ್ರಾನ್ ಗಳ ಪ್ರಮಾಣದಲ್ಲಿ ನಾವು ಹಿಮ್ಮೆಟ್ಟುವಿಕೆಯ ಹರಿವಿನ ಮೌಲ್ಯವನ್ನು ಪಡೆಯಬಹುದು ಕಂಟ್ರೊಲ್ಡ್ ಟ್ರೀಟೆಡ್ ಪರಿಸ್ಥಿತಿಗಳಲ್ಲಿ ಲ್ಯಾಟ್ರುನ್ಕುಲಿನ್ ಎಂಬ ಡ್ರಗ್ ದೊಂದಿಗೆ ಆಕ್ಟಿನ್ ಪಾಲಿಮರೀಕರಣವನ್ನು ಸಂಶೋಧಕರು ಪ್ರಚೋದಿಸಿದಾಗ ಇದು ಜಿ ಆಕ್ಟಿನ್ ಅನ್ನು ಸೀಕ್ವೆಸ್ಟರ್ ಮಾಡುತ್ತದೆ ಮತ್ತು ಇದರ ಪರಿಣಾಮವಾಗಿ ಪಾಲಿಮರೀಕರಣವನ್ನು ನಿಲ್ಲಿಸಲಾಗುತ್ತದೆ ಮತ್ತು ಲ್ಯಾಟ್ರುನ್ಕುಲಿನ್ ಸಂಸ್ಕರಿಸಿದ ಜೀವಕೋಶಗಳು ಅದೇ ಪ್ರಮಾಣದ ಹಿಮ್ಮೆಟ್ಟುವಿಕೆಯ ಹರಿವನ್ನು ಹೊಂದಿರುತ್ತವೆ ಆದ್ದರಿಂದ ಎರಡು ಷರತ್ತುಗಳಿವೆ ಇದರಲ್ಲಿ ಪಾಲಿಮರೀಕರಣವು ಪ್ರಕ್ಷುಬ್ಧಗೊಳಗಾದಾಗ ಹಿಮ್ಮೆಟ್ಟುವಿಕೆಯ ಹರಿವು ಬದಲಾಗುವುದಿಲ್ಲ ಅದು ಏನನ್ನು ಸೂಚಿಸುತ್ತದೆ ಲ್ಯಾಮೆಲ್ಲಿಪೊಡಿಯಾ ದ ಹಿಂದಿನ ಮಯೋಸಿನ್ ಮೋಟರ್ ಗಳು ಬಹುಶಃ ಇಡೀ ನೆಟ್ವರ್ಕ್ ಅನ್ನು ಹಿಂದಕ್ಕೆ ಎಳೆಯುತ್ತಿವೆ ಎಂದು ಅದು ಸೂಚಿಸುತ್ತದೆ ಇದು ನಿಜವಾಗಿದ್ದರೆ ನೀವು ಮಯೋಸಿನ್ ಪ್ರತಿರೋಧಕವಾದ ಲ್ಯಾಟ್ ಪ್ಲಸ್ ಬ್ಲೆಬ್ಬಿಸ್ಟಾಟಿನ್ ನೊಂದಿಗೆ ಪ್ರಯೋಗಗಳನ್ನು ಮಾಡಿದರೆ ಅವರು ಗಮನಿಸಿದ ಸಂಗತಿಯೆಂದರೆ ಲ್ಯಾಟ್ ಪ್ಲಸ್ ಬ್ಲೆಬ್ಬಿಸ್ಟಾಟಿನ್ ನಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ಮಯೋಸಿನ್ ಹಿಮ್ಮೆಟ್ಟುವಿಕೆಯ ಹರಿವಿಗೆ ಕೊಡುಗೆ ನೀಡುತ್ತದೆ ಎಂದು ಇದು ಸೂಚಿಸುತ್ತದೆ ಹಾಗಾಗಿ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮತ್ತು ನಾವು ಮುಂದಿನ ತರಗತಿಯಲ್ಲಿ ಇಲ್ಲಿಂದ ಮುಂದುವರಿಯೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು